ಇಂಜಿನಿಯರಿಂಗ್ ಗಣಿತ II ನ ಉಪನ್ಯಾಸಗಳಿಗೆ ಮತ್ತೊಮ್ಮೆ ಸ್ವಾಗತ ಇದು ಮಾಡ್ಯೂಲ್ ಸಂಖ್ಯೆ 1 ರ 3ನೇ ಉಪನ್ಯಾಸ ಉಪನ್ಯಾಸದ ವಿಷಯ ವೆಕ್ಟರ್ ಫೀಲ್ಡ್ ನಲ್ಲಿ ಡೈವರ್ಜೆನ್ಸ್ ಮತ್ತು ಕರ್ಲ್ ಇವತ್ತು ನಾವು ವೆಕ್ಟರ್ ಫೀಲ್ಡ್ ನಲ್ಲಿ ಡೈವರ್ಜೆನ್ಸ್ ಮತ್ತು ಅದರ ಜ್ಯಾಮಿತಿಯ ವ್ಯಾಖ್ಯಾನವನ್ನು ಹಾಗೂ ವೆಕ್ಟರ್ ಫೀಲ್ಡ್ ನಲ್ಲಿ ಕರ್ಲ್ ಮತ್ತು ಅದರ ಭೌತಿಕ ವ್ಯಾಖ್ಯಾನವನ್ನು ಕಲಿಯಲಿದ್ದೇವೆ ಮೊದಲಿಗೆ ವೆಕ್ಟರ್ ಫೀಲ್ಡ್ ನಲ್ಲಿ ಡೈವರ್ಜೆನ್ಸ್ ಅನ್ನು ನೋಡೋಣ ಒಂದು ಬಿಂದು P ನಲ್ಲಿ ಒಂದು ವೆಕ್ಟರ್ ಫೀಲ್ಡ್ v ಯ ಡೈವರ್ಜೆನ್ಸ್ ಅನ್ನು 1δV∬Svndσ ಎಂದು ವ್ಯಾಖ್ಯಾನಿಸಲಾಗಿದೆ ಇದು ವಾಸ್ತವವಾಗಿ ಒಂದು ಸರ್ಫೇಸ್ ಇಂಟೆಗ್ರಲ್ ಈ ಇಂಟಿಗ್ರೇಷನ್ ಒಂದು ಮೇಲ್ಮೈ ಮೇಲೆ ಮಾಡಲಾಗಿದೆ ಇಲ್ಲಿ ಈ S ಮೇಲೆ ಈ vn ಮತ್ತು ಸರ್ಫೇಸ್ ಇಂಟೆಗ್ರಲ್ ಅನ್ನು ನಂತರ ವಿಸ್ತಾರದಲ್ಲಿ ಅಧ್ಯಯನ ಮಾಡುತ್ತೇವೆ ಇವತ್ತು ಇಲ್ಲಿವರೆಗೂ ಓದಿದ ಇಂಟೆಗ್ರಲ್ ಕ್ಯಾಲ್ಕುಲಸ್ ನ ಸಹಾಯದಿಂದ ಒಂದು ನಿರ್ದಿಷ್ಟವಾದ ದೃಷ್ಟಾಂತವನ್ನು ನೋಡೋಣ ನಮ್ಮಲ್ಲಿ P ಬಿಂದುವಿನ ಸುತ್ತ ಈ ಘನಫಲ V ಇದೆ ಇದರ ಮೇಲ್ಮೈ ವಿಸ್ತೀರ್ಣ S ಮತ್ತು ಈ ಬಾಹ್ಯ ಲಂಬ ಸದಿಶ n ಈ ಮೇಲ್ಮೈ Sಗೆ ಲಂಬವಾಗಿದೆ ಇದು 1δV ಇದು S ಮೇಲೆ vnಇದರ ಸರ್ಫೇಸ್ ಇಂಟೆಗ್ರಲ್ ನಾವು 𝛿𝑉→0 ಈ ಲಿಮಿಟ್ ಸಮೀಪಿಸುತ್ತಿದ್ದಂತೆ ಏನಾಗುತ್ತದೆ ಎಂದು ತಿಳಿಯಬೇಕು ಇದೇ ಬಿಂದು P ನಲ್ಲಿ ಡೈವರ್ಜೆನ್ಸ್ ಇದನ್ನು ನಾವು ಒಂದು ಸಣ್ಣ ಮೇಲ್ಮೈ ಯ ಮೂಲಕ ವೆಕ್ಟರ್ ಫೀಲ್ಡ್ vಯ ಹರಿಯುವಿಕೆ ಎಂದು ತಿಳಿಯಬಹುದು ಯಾಕೆಂದರೆ ನಾವು vn ಇದರ ವಿಷಯ ಮಾತನಾಡುತ್ತಿದ್ದೇವೆ ಇದು ಲಂಬರೇಖೆ n ನ ದಿಕ್ಕಿನಲ್ಲಿ ವೆಕ್ಟರ್ ಫೀಲ್ಡ್ vಯ ಕಂಪೋನೆಂಟ್ ಇದನ್ನು ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡಿ ಒಟ್ಟು ಘನಫಲದಿಂದ ಭಾಗಿಸಿ ನಂತರ ಲಿಮಿಟ್ ಅನ್ನು ತೆಗೆಯುತ್ತೇವೆ ಹಾಗಾಗಿ ಇದನ್ನು ನಾವು ಬಿಂದು P ಸುತ್ತಲಿನ ಒಂದು ಸಣ್ಣ ಮೇಲ್ಮೈಯಿಂದ ಹೊರಬರುವ ವೆಕ್ಟರ್ ಫೀಲ್ಡ್ ನ ಹರಿಯುವಿಕೆ ಎಂದು ಪರಿಗಣಿಸಬಹುದು ಈ ಭೌತಿಕ ವ್ಯಾಖ್ಯಾನದ ಬಗ್ಗೆ ಮತ್ತು ಇಂತಹ ವೆಕ್ಟರ್ ಫೀಲ್ಡ್ ಗಳ ಮೌಲ್ಯಮಾಪನ ಮಾಡುವ ಬಗ್ಗೆ ಇನ್ನು ವಿಸ್ತಾರವಾಗಿ ತಿಳಿಯೋಣ ಉದಾಹರಣೆಗೆ ಡೈವರ್ಜೆನ್ಸ್ ಅನ್ನು ಕಂಡು ಹಿಡಿಯಬೇಕಾದರೆ ಬಿಂದು P ಯ ಸುತ್ತಲೂ ಒಂದು ಘನಪ್ರಮಾಣವನ್ನು ಪರಿಗಣಿಸಿ ಈ ಸರ್ಫೇಸ್ ಇಂಟೆಗ್ರಲ್ ಹಾಗೂ ಲಿಮಿಟ್ ತೆಗೆಯುವ ಕಾರ್ಯವನ್ನು ಇನ್ನೂ ಸರಳವಾದ ರೀತಿಯಲ್ಲಿ ನಿರ್ವಹಿಸಬಹುದು vಯ ಡೈವರ್ಜೆನ್ಸ್ ಮತ್ತು vಯ ಡಾಟ್ ಉತ್ಪನ್ನ ಅಂದರೆ ಇದು v1∂xv2∂yv3∂z ಯಾಕೆಂದರೆ ಇಲ್ಲಿ ಆಪರೇಟರ್ ∂xi∂yj∂zk ಹಾಗಾಗಿ ಈ ಆಪರೇಟರ್ ಮತ್ತು ವೆಕ್ಟರ್ ಫೀಲ್ಡ್ vಯ ಡಾಟ್ ಉತ್ಪನ್ನವನ್ನು ಮಾಡಿದರೆ ಸ್ವಾಭಾವಿಕವಾಗಿ v1∂xv2∂yv3∂z ಸಿಗುತ್ತದೆ ಈಗ ನಾವು ಒಂದು ವೆಕ್ಟರ್ ಫೀಲ್ಡ್ ನ ಡೈವರ್ಜೆನ್ಸ್ನ ಭೌತಿಕ ವ್ಯಾಖ್ಯಾನ ವನ್ನು ನೋಡೋಣ ಒಂದು ಬಿಂದು P ಯ ಸುತ್ತ ಒಂದು ವೆಕ್ಟರ್ ಫೀಲ್ಡ್ vಯನ್ನು ತೆಗೆದುಕೊಂಡು ಅದರ ಡೈವರ್ಜೆನ್ಸ್ ಅನ್ನು ಲೆಕ್ಕ ಹಾಕೋಣ ಅಂದರೆ Pಯ ಸುತ್ತಲಿನ ಈ ವ್ಯಾಪ್ತಿಯಲ್ಲಿ ಒಂದು ವೆಕ್ಟರ್ ಫೀಲ್ಡ್ v ಇದೆ ಇದರ ಡೈವರ್ಜೆನ್ಸ್ನ ಅರ್ಥವೇನು ಮತ್ತು ಅದನ್ನು ಕಂಡುಹಿಡಿಯುವುದು ಹೇಗೆ ಎಂದು ನೋಡೋಣ ಈ ಮೂಲಕ ನಾವು ಮೊದಲೇ ನೋಡಿರುವ ಈ ಸೂತ್ರ ∇⋅v ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನೂ ತಿಳಿಯಬಹುದು ಈ ಘನಾಕೃತಿ ಯ ಏಕಾಂಶ ಘನಫಲ ದ ಮೂಲಕ ಹೊರಬರುವ ಈ ದ್ರವದ ಪ್ರವಾಹದ ಗತಿ ಯನ್ನು ನೀವು ಅಳೆಯಬೇಕಾದರೆ ವ್ಯಾಖ್ಯಾನದಲ್ಲಿ ಕೊಟ್ಟಿರುವ ಅದೇ ಸರ್ಫೇಸ್ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕಬೇಕು ಇಲ್ಲಿ ನಾವು Pಯ ಸುತ್ತ ಒಂದು ಸರಳವಾದ ಜ್ಯಾಮಿತಿಯ ಆಕಾರವನ್ನು ಅಂದರೆ ಘನಾಕೃತಿ ಯನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಸರ್ಫೇಸ್ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕುವುದು ತುಂಬಾ ಸರಳವಾಗಿದೆ ಇಲ್ಲಿ ನಾವೀಗ ಸರ್ಫೇಸ್ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕೋಣ ಈ ಸಮತಲಗಳು ಇಲ್ಲಿನ ಮೇಲ್ಮೈ ಗಳು ನಮ್ಮಲ್ಲೀಗ ಈ ಮುಖಗಳಿವೆ 1 2 ಮತ್ತೆ 3 4 ಹಾಗೂ ಇನ್ನೆರಡು ಮುಖಗಳಿವೆ ಹಾಗಾಗಿ 5 ಮತ್ತು 6 ಒಟ್ಟಾಗಿ ಈ ಜ್ಯಾಮಿತಿಯ ಆಕಾರಕ್ಕೆ 6 ಮುಖಗಳಿವೆ ನಾವು ಈ ಆರು ಮುಖಗಳ ಮೇಲೆ ಸರ್ಫೇಸ್ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕೋಣ ಇದು P ಬಿಂದುವಿನ ಸುತ್ತಲಿರುವ ಮೇಲ್ಮೈ ಈ ಮೇಲ್ಮೈಯು P ಬಿಂದುವಿನ ಸುತ್ತಲೂ ಒಂದು ನಿರ್ದಿಷ್ಟವಾದ xδyz ಘನಫಲ ವನ್ನು ವ್ಯಾಪಿಸುತ್ತದೆ ಈ ಇಂಟೆಗ್ರಲ್ ನ ತುಂಬ ಸರಳವಾಗಿ ಮೌಲ್ಯಮಾಪನ ಮಾಡಲು ಈ ಆಕಾರದ ಪ್ರತಿಯೊಂದು ಮುಖಕ್ಕೆ ಒಂದೊಂದಾಗಿ 6 ಇಂಟೆಗ್ರಲ್ ಗಳನ್ನು ಪರಿಗಣಿಸಿ S1 ಮೇಲ್ಮೈ ಯ ಏಕಾಂಶ ಲಂಬ ಸದಿಶ ವು 1 0 0 ಇದು x ನ ದಿಕ್ಕು ಇಲ್ಲಿ y ನ ದಿಕ್ಕಿದೆ ಮತ್ತು ಇವುಗಳಿಗೆ ಲಂಬವಾಗಿ z ದಿಕ್ಕು ಈಗ ನಾವು S1 ಮೇಲ್ಮೈ ಯ ಮೂಲಕ ಬಾಹ್ಯ ಹರಿಯುವಿಕೆ ಯನ್ನು ಲೆಕ್ಕ ಹಾಕಿದರೆ S1ಇಲ್ಲಿ ಒಂದು ಸಮತಳ ವಷ್ಟೇ ಹಾಗಾಗಿ ಕೊಟ್ಟಿರುವ ಸರ್ಫೇಸ್ ಇಂಟೆಗ್ರಲ್ ನಾವು ಈಗಾಗಲೇ ಕಲಿತಿರುವ ಒಂದು ಸಾಧಾರಣ ಡಬಲ್ ಇಂಟೆಗ್ರಲ್ ಆಗಿ ಮಾರ್ಪಡುತ್ತದೆ ಈ ಸಂದರ್ಭದಲ್ಲಿ n 1 0 0 ಆಗಿರುವುದರಿಂದ vnಯನ್ನು ಲೆಕ್ಕ ಹಾಕಿದರೆ ಕೇವಲ v ಯ ಮೊದಲನೇ ಕಂಪೋನೆಂಟ್ ಮಾತ್ರ ಉಳಿದುಕೊಳ್ಳುತ್ತದೆ ಈಗ ನಾವು ಇಲ್ಲಿನ x ನಿರ್ದೇಶಾಂಕ ವನ್ನು ಪಡೆಯಬೇಕಾಗಿದೆ ಇಲ್ಲಿ x ನ ಮೌಲ್ಯ ಒಂದು ಸ್ಥಿರ ಸಂಖ್ಯೆ ಇಲ್ಲಿಂದ ಇಲ್ಲಿವರೆಗೆ ಅಂತರವು δx ಹಾಗೂ ಇದು ಕೇಂದ್ರಬಿಂದು ಆದ್ದರಿಂದ ಇದರ ಮೌಲ್ಯವು xδx2 ಈ ಮೇಲ್ಮೈ ಮೇಲೆ ಇದೂ ಒಂದು ಸ್ಥಿರ ಸಂಖ್ಯೆ ಹಾಗಾಗಿ x ನಿರ್ದೇಶಾಂಕ v1ನ ಮೌಲ್ಯವು xδx2 ಆಗಿ ಸ್ಥಿರವಾಗಿದೆ ಇದರ ಮೌಲ್ಯ S1ಮೇಲ್ಮೈ ನ ಮೇಲೆ ಬದಲಾಗುವುದಿಲ್ಲ ಕೇವಲ y ಮತ್ತು z ಗಳಷ್ಟೇ ಬದಲಾಗುತ್ತವೆ ಇಲ್ಲಿ ಈ ಇಂಟೆಗ್ರಲ್ ನ ಅಂದಾಜು ಮೌಲ್ಯವನ್ನು ಕಂಡುಹಿಡಿಯೋಣ ಹಾಗಾಗಿ ಇದೇನೂ ಔಪಚಾರಿಕವಾದ ಗಣಿತಶಾಸ್ತ್ರದ ಸಾಧನೆಯಲ್ಲ ಕೇವಲ ಒಂದು ಕಲ್ಪನೆಯನ್ನು ಕೊಡುತ್ತಿದ್ದೇವೆ ಅಷ್ಟೇ ಆಮೇಲೆ ನಾವು δ x δ y ಮತ್ತು δzಗಳು 0 ವನ್ನು ಸಮೀಪಿಸುತ್ತಿರುವಂತೆ ಲಿಮಿಟ್ ಅನ್ನು ಪರಿಗಣಿಸಿದ್ದೇವೆ ಆಗ ಈ ಅಂದಾಜಿನ ಮೌಲ್ಯ ನಿಖರವಾದ ಮೌಲ್ಯಕ್ಕೆ ಸಮನಾಗುತ್ತದೆ ಈಗ ನಾವು v1ನ ಮೌಲ್ಯವನ್ನು xδx2ಆಗಿ ತೆಗೆದುಕೊಳ್ಳೋಣ ನಮ್ಮಲ್ಲೀಗ S1ಮೇಲೆ y ಮತ್ತು z ನಿರ್ದೇಶಾಂಕಗಳ ಡಬಲ್ ಇಂಟೆಗ್ರಲ್ ಇವೆ ಆದರೆ ನಾವು ಮೊದಲೇ ಹೇಳಿದಂತೆ ಈ ಮೇಲ್ಮೈನ ಮೇಲೆ y ಮತ್ತು z ನಿರ್ದೇಶಾಂಕಗಳನ್ನು ಸ್ಥಿರಸಂಖ್ಯೆಗಳಾಗಿ ಅಂದಾಜಿಸಿದ್ದೇವೆ ಆದರೆ ಮುಂದೆ ನಾವು ಲಿಮಿಟ್ ತೆಗೆದುಕೊಳ್ಳುತ್ತಿದ್ದಂತೆಯೇ ಈ ಅಂದಾಜು ಮೌಲ್ಯ ಖಚಿತವಾದ ಮೌಲ್ಯಕ್ಕೆ ಸಮನಾಗುತ್ತದೆ ಇದು ಮೇಲ್ಮೈಯ ವಿಸ್ತೀರ್ಣ ಇಂಟೆಗ್ರಲ್ ನಿಂದ ಹೊರಬರುತ್ತದೆ ನಾವು ಇದೇ ರೀತಿಯನ್ನು S2ನ ಮೇಲೆಯೂ ಅನುಸರಿಸಬಹುದು ಒಂದು ವ್ಯತ್ಯಾಸವೆಂದರೆ ನಮಗೆ ಇಲ್ಲಿ 1 ಸಿಗುತ್ತದೆ ಹಾಗಾಗಿ ಈ ಕಾಂಪೊನೆಂಟ್ v1ಆಗುತ್ತದೆ ಮತ್ತು x ಕಾಂಪೊನೆಂಟ್ ನ ಮೌಲ್ಯ x δx2 ಆಗುತ್ತದೆ ಯಾಕೆಂದರೆ ಇದು ಈ ಬಿಂದು xyz ವಿನ ಎಡ ಭಾಗದಲ್ಲಿದೆ ಸರಿ ಈಗ ನಮ್ಮಲ್ಲಿ v1ಇದೆ ಮತ್ತು x ಕಂಪೋನೆಂಟ್ ನ ಮೌಲ್ಯ x δx2 ಹಾಗೂ y ಮತ್ತು z ಗಳಿವೆ ಮೇಲಿನ ವಾದಗಳನ್ನು ಪುನರಾವರ್ತಿಸಿ S2ಮೇಲ್ಮೈಯ ಮೇಲಿನ ಇಂಟೆಗ್ರಲ್ ನ ಮೌಲ್ಯವನ್ನು ನಾವು ಹೀಗೆ ಬರೆಯಬಹುದು ಈಗ ನಾವು ಇವೆರಡನ್ನು ಕೂಡಿಸಿದರೆ ಅಂದರೆ S1 ಮತ್ತುS2 ಈ ಎರಡು ಮೇಲ್ಮೈಗಳ ಮೂಲಕ ಬಾಹ್ಯ ಹರಡುವಿಕೆಯ ಮೊತ್ತವು v1 ಮತ್ತು v1 x δx2ನಲ್ಲಿ v1ನಲ್ಲಿ x ನಿರ್ದೇಶಾಂಕ ಬದಲಾಗುತ್ತದೆ ಇದು xδx2ಮತ್ತು x δx2 ಈಗ ನಾವು ಸರಾಸರಿ ಮೌಲ್ಯದ ಪ್ರಮೇಯ ವನ್ನು ಅನ್ವಯಿಸೋಣ ಮೊದಲು ಈ ಪ್ರಮೇಯವನ್ನು ಜ್ಞಾಪಿಸಿಕೊಳ್ಳಿ ಇದರ ಪ್ರಕಾರ fb fab afξ ಈ ಸರಾಸರಿ ಮೌಲ್ಯದ ಪ್ರಮೇಯ ದ ಪ್ರಕಾರ a ಮತ್ತು b ಗಳ ಮಧ್ಯೆ ಇರುವ ಒಂದು ಬಿಂದು ನಲ್ಲಿ fನ ವ್ಯುತ್ಪನ್ನ ದ ಮೌಲ್ಯವು ಈ ಭಾಗಲಬ್ದ ಕ್ಕೆ ಸಮನಾಗಿರುತ್ತದೆ ಇದನ್ನು ನಾವು ಇಲ್ಲಿ ಮೊದಲನೆಯ ನಿರ್ದೇಶಾಂಕ ದ ಫಂಕ್ಷನ್ ಗೆ ಅನ್ವಯಿಸುತ್ತೇವೆ ಆದ್ದರಿಂದ ಇಲ್ಲಿ ವ್ಯುತ್ಪನ್ನವು x ಗೆ ಸಂಬಂಧಪಟ್ಟ ಭಾಗಶಃ ಉತ್ಪನ್ನ ವಾಗಿರುತ್ತದೆ ಹಾಗಾಗಿ x δx2ಮತ್ತು xδx2ಗಳ ಮಧ್ಯೆ ಒಂದು ಬಿಂದು ಇದೆ ನಾವು ಪುನಹ " ಸರಿಸುಮಾರಾಗಿ ಸಮನಾಗಿದೆ" ಎಂದು ಬರೆಯುತ್ತೇವೆ x y z ಈ ಬಿಂದುವಿನಲ್ಲಿ ಲಿಮಿಟ್ ತೆಗೆಯುವ ಕಾರಣ ಇದು P ಬಿಂದುವನ್ನು ಸಮೀಪಿಸುತ್ತದೆ ಇಲ್ಲಿ ಭಾಗಶಃ ಉತ್ಪನ್ನ v1 ∂x ಇದೆ ಮತ್ತು ಸರಾಸರಿ ಮೌಲ್ಯದ ಪ್ರಮೇಯ ವನ್ನು ಅನ್ವಯಿಸಲು δxಇಂದ ಭಾಗಿಸಬೇಕು ಆದ್ದರಿಂದ ನೀವು ಇಲ್ಲಿ δxನಿಂದ ಗುಣಿಸಿ ಭಾಗಿಸಿದ್ದೀರಿ δx δy δz ಇವುಗಳನ್ನು x ಗೆ ಸಂಬಂಧಪಟ್ಟ ಈ ಭಾಗಶಃ ಉತ್ಪನ್ನ ನಿಂದ ಗುಣಿಸಲಾಗಿದೆ ನಾವು ಈಗಾಗಲೇ S1 ಮತ್ತು S2 ಗಳ ಮೂಲಕ ಹರಿಯುವಿಕೆ ಯನ್ನು ಈ ರೀತಿಯಾಗಿ ಲೆಕ್ಕ ಹಾಕಿದ್ದೇವೆ ಈ ಘನಾಕೃತಿಯ ಘನಫಲ ಈ δx δy ಮತ್ತು δz ಇದನ್ನು ನಾವು δVನಿಂದಲೂ ಸೂಚಿಸಬಹುದು ಇದೇ ರೀತಿ ಈ ಘನಾಕೃತಿಯ ಬೇರೆ ಮುಖಗಳಿಂದಲೂ ನಾವು ಇದನ್ನು ಸುಲಭವಾಗಿ ಲೆಕ್ಕಹಾಕಬಹುದು ಉದಾಹರಣೆಗೆ S3 ಮತ್ತು S4 y ದಿಕ್ಕಿನಲ್ಲಿವೆ ಹಾಗಾಗಿ ಮೊದಲಿನಂತೆಯೇ ನಮಗೆv2∂yδVಸಿಗುತ್ತದೆ ಹಾಗೂ ತಳದಲ್ಲಿ ಮತ್ತು ಮೇಲ್ಭಾಗದಲ್ಲಿರುವ S5ಮತ್ತು S6 ಇವುಗಳು z ದಿಕ್ಕಿನಲ್ಲಿವೆ ಹಾಗಾಗಿ ನಮಗೆ v3∂zδVಸಿಗುತ್ತದೆ ಏಕಾಂಶ ಘನಫಲದ ಮೂಲಕ ಹೊರದಿಕ್ಕಿನ ಹರಿಯುವಿಕೆ ಯನ್ನು ಪಡೆಯಲು ನಾವು ಇದನ್ನೆಲ್ಲ ಕೂಡಿಸಬೇಕು ಮತ್ತು Vಇಂದ ಭಾಗಿಸಬೇಕು ಅಂದರೆ ನೀವು v1∂xv2∂yv3∂z ಇವುಗಳನ್ನು ಕೂಡಿಸುತ್ತೀರಿ ಇದೇ P ಬಿಂದುವಿನಲ್ಲಿ ಏಕಾಂಶ ಘನಫಲದ ಮೂಲಕ ಹರಿಯುವಿಕೆ ಸರಿ ಸುಮಾರಾದ ಹರಿಯುವಿಕೆ ಈ ಪ್ರಮಾಣವು ಲಿಮಿಟ್ ತೆಗೆದುಕೊಂಡಾಗ ಇದಕ್ಕೆ ನಿಖರವಾಗಿ ಸಮನಾಗುತ್ತದೆ ಹೀಗೆ ಕೊನೆಯಲ್ಲಿ ನಮಗೆ ಏಕಾಂಶ ಘನಫಲದ ಮೂಲಕ ಹರಿಯುವಿಕೆಯ ಸೂತ್ರವು v1∂xv2∂yv3∂z ಇದರಿಂದ ಸಿಗುತ್ತದೆ ಇದು vಯ ಡೈವರ್ಜೆನ್ಸ್ ಸಾಂಕೇತಿಕವಾಗಿ divv ಅಥವಾ ನಾವಿದನ್ನು v ಹೀಗೂ ಬರೆಯಬಹುದು ಡೆಲ್ ಆಪರೇಟರ್ ಮತ್ತು ವೆಕ್ಟರ್ vಗಳ ಡಾಟ್ ಉತ್ಪನ್ನ ಆದ್ದರಿಂದ ವೆಕ್ಟರ್ ಫೀಲ್ಡ್ ನ ಡೈವರ್ಜೆನ್ಸ್ ಅನ್ನು ಅದರ ವಿಸ್ತರಿಸುವ ಅಥವಾ ಸಂಕುಚಿಸುವ ಗತಿ ಎಂದು ವ್ಯಾಖ್ಯಾನಿಸಬಹುದು ಯಾಕೆಂದರೆ ಇಲ್ಲಿ ನಾವು ಏಕಾಂಕ ಘನಫಲ ದ ಮೇಲೆ ಹರಿಯುವಿಕೆ ಯನ್ನು ಲೆಕ್ಕ ಹಾಕಿದ್ದೇವೆ ಈ ಪ್ರಮಾಣವು ಧನಾತ್ಮಕ ವಾಗಿದ್ದರೆ ವೆಕ್ಟರ್ ಫೀಲ್ಡ್ ಈ ಬಿಂದುವಿನಲ್ಲಿ ವಿಸ್ತರಿಸುವ ಪ್ರವೃತ್ತಿಯನ್ನು ಹೊಂದಿದೆ ಎಂದರ್ಥ ಹಾಗಾಗಿ ಇಲ್ಲಿ ವಿಸ್ತರಣೆ ಮತ್ತೊಂದೆಡೆ ಈ ಪ್ರಮಾಣವು ಋಣಾತ್ಮಕ ವಾಗಿದ್ದರೆ ವೆಕ್ಟರ್ ಫೀಲ್ಡ್ ಈ ಬಿಂದುವಿನಲ್ಲಿ ಸಂಕುಚಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಈ ಕೆಳಗಿನ ದೃಷ್ಟಾಂತಗಳಿಂದ ಈ ಸನ್ನಿವೇಶವನ್ನು ಇನ್ನು ಸ್ಪಷ್ಟಗೊಳಿಸಬಹುದು ಈಗ ನಾವು vx00 ಈ ವೆಕ್ಟರ್ ಫೀಲ್ಡ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಈ ಸಂದರ್ಭದಲ್ಲಿ ಡೈವರ್ಜೆನ್ಸ್ ಅನ್ನು ಕಂಡುಹಿಡಿಯಬೇಕಾಗಿದೆ ನಾವು ಈಗಷ್ಟೇ ಚರ್ಚಿಸಿದಂತೆ ಡೈವರ್ಜೆನ್ಸ್ ಆಪರೇಟರ್ ಮತ್ತು ಈ vಯ ಡಾಟ್ ಉತ್ಪನ್ನ vಯ 2 ಕಾಂಪೊನೆಂಟ್ ಗಳು 00 ಆಗಿರುವುದರಿಂದ ಕೇವಲ ಮೊದಲನೇ ಕಾಂಪೊನೆಂಟ್ ಮಾತ್ರವೇ ಉಳಿಯುತ್ತದೆ ಮತ್ತು ಇದರ ಭಾಗಶಃ ಉತ್ಪನ್ನವು 1 ಆಗಿದೆ ಇದರಿಂದ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ನ ಡೈವರ್ಜೆನ್ಸ್ ನ ಮೌಲ್ಯ 1 ಇದು ಧನಾತ್ಮಕವಾಗಿರುವುದರಿಂದ ಈ ವೆಕ್ಟರ್ ಫೀಲ್ಡ್ ವಿಸ್ತರಿಸುವ ಪ್ರವೃತ್ತಿಯನ್ನು ಹೊಂದಿದೆ ನಾವಿದನ್ನು ದ್ರವ ದ ವೇಗದ ಫೀಲ್ಡ್ ಎಂದು ಪರಿಗಣಿಸಿದರೆ ಈ ದ್ರವವು ವಿಸ್ತಾರಗೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ ಎಂದು ತೀರ್ಮಾನಿಸಬಹುದು ವೆಕ್ಟರ್ ಫೀಲ್ಡ್ ಅನ್ನು ಹೇಗೆ ದೃಶ್ಯೀಕರಿಸಬಹುದೆಂದು ನಿನ್ನೆಯೇ ನೋಡಿದ್ದೀರಿ ಈಗ ನೀವು ಇದರ ನಕ್ಷೆ ಬಿಡಿಸಿದರೆ ಉದಾಹರಣೆಗೆ ಇದು ತುಂಬಾ ಚಿಕ್ಕದಾಗಿದೆ ಇಲ್ಲಿ ಇದು ವೃದ್ಧಿಸುತ್ತಿದೆ ಈ ದಿಕ್ಕಿನಲ್ಲಿ ಹೋದರೆ ಈ ವೆಕ್ಟರ್ ಫೀಲ್ಡ್ ನ ಉದ್ದ ಅಥವಾ ಗಾತ್ರ ವು ಹೆಚ್ಚುತ್ತದೆ ಇದೇ ನಮಗೆ ದ್ರವದ ವಿಕಸಿಸುವ ಪ್ರವೃತ್ತಿಯನ್ನು ಸೂಚಿಸುತ್ತದೆ ನಮ್ಮಲ್ಲಿರುವ ಸಣ್ಣ ಗಾತ್ರದ ಫೀಲ್ಡ್ ಸ್ವಲ್ಪ ದೊಡ್ಡದಾಗಿ ಆಮೇಲೆ ಇನ್ನು ದೊಡ್ಡದಾಗುತ್ತದೆ ಈ ಪ್ರವೃತ್ತಿಯು ಈ ಚಿತ್ರದಲ್ಲೂ ಕಾಣಿಸುತ್ತಿದೆ ಈ ಪ್ರದೇಶದ ಯಾವುದೇ ಬಿಂದುವಿನಲ್ಲಿ ದ್ರವಕ್ಕೆ ವಿಸ್ತಾರಗೊಳ್ಳುವ ಪ್ರವೃತ್ತಿ ಇದೆ ಉದಾಹರಣೆಗೆ ಅದೇ ವೆಕ್ಟರ್ ಫೀಲ್ಡ್ vನಲ್ಲಿ xಅನ್ನು x ಆಗಿ ಬದಲಾಯಿಸಿ ಬೇರೆ ಯಾವುದೇ ಬದಲಾವಣೆಯಿಲ್ಲ ಸ್ವಾಭಾವಿಕವಾಗಿ ಡೈವರ್ಜೆನ್ಸ್ ನ ಮೌಲ್ಯವು 1 ಹಾಗಾಗಿ ಈ ಸಂದರ್ಭದಲ್ಲಿ ದ್ರವವು ಸಂಕುಚಿಸುವ ಪ್ರವೃತ್ತಿಯನ್ನು ಹೊಂದಿದೆ ಈ ವೆಕ್ಟರ್ ಫೀಲ್ಡ್ ನ ದೃಶ್ಯೀಕರಣವನ್ನು ನೋಡಿದರೆ ವಿರುದ್ಧ ದಿಕ್ಕಿನಲ್ಲಿ ಏನೋ ಆಗುತ್ತಿರುವುದು ಕಾಣಬರುತ್ತದೆ ಈ y ಅಕ್ಷರೇಖೆ ಯ ಪಕ್ಕದಲ್ಲಿ ನಮಗೆ ಗಾತ್ರವು ಸಣ್ಣದಾಗುತ್ತಿರುವುದು ಗೋಚರವಾಗುತ್ತದೆ ನಾವು ಯಾವುದೇ ಒಂದು ಬಿಂದುವನ್ನು ತೆಗೆದುಕೊಂಡರೂ ಅ ಬಿಂದುವಿನ ಅಕ್ಕಪಕ್ಕದಲ್ಲಿ ಸಂಕುಚಿಸುವ ಪ್ರವೃತ್ತಿಯನ್ನು ಕಾಣಬಹುದು ಯಾಕೆಂದರೆ ಡೈವರ್ಜೆನ್ಸ್ ನ ಮೌಲ್ಯವು ಋಣಾತ್ಮಕವಾಗಿದೆ ಅಥವಾ ನಾವಿದನ್ನು ದೃಶ್ಯೀಕರಿಸಿಕೊಂಡು ಅದೇ ತೀರ್ಮಾನಕ್ಕೆ ಬರಬಹುದು ಇನ್ನೊಂದು ಉದಾಹರಣೆಯಾಗಿ ನಾವು v 0x0ಈ ವೆಕ್ಟರ್ ಫೀಲ್ಡ್ ಅನ್ನು ತೆಗೆದುಕೊಳ್ಳೋಣ ಇಲ್ಲಿ vಯ ಡೈವರ್ಜೆನ್ಸ್ 0 ಆಗಿರುತ್ತದೆ ಯಾಕೆಂದರೆ δx 0 ಗೆ ಸಮನಾಗಿದೆ x ಗೆ δyಕೂಡ 0 ಗೆ ಸಮನಾಗಿದೆ ಮೂರನೇ ಕಂಪೋನೆಂಟ್ ಕೂಡ 0 ಹಾಗಾಗಿ ಈ ಉದಾಹರಣೆಯಲ್ಲಿ vಯ ಡೈವರ್ಜೆನ್ಸ್ ನ ಮೌಲ್ಯ 0 ಇದರರ್ಥ ಏನೆಂದರೆ ವೆಕ್ಟರ್ ಫೀಲ್ಡ್ ಯಾವುದೇ ಬಿಂದುವಿನಲ್ಲಿ ವಿಸ್ತರಿಸುತ್ತಲೂ ಇಲ್ಲ ಸಂಕುಚಿಸುತ್ತಲೂ ಇಲ್ಲ ಯಾಕೆಂದರೆ ಇದು ಯಾವುದೇ ಬಿಂದುವಿನ ಮೇಲೆ ಅವಲಂಬಿಸಿಲ್ಲ ಇದು ಎಲ್ಲ ಕಡೆಯೂ 0 ಆಗಿದೆ ದೃಶ್ಯೀಕರಣದಲ್ಲೂ ನಾವಿದನ್ನೇ ನೋಡಬೇಕು ಈ ವೆಕ್ಟರ್ ಫೀಲ್ಡ್ ಅನ್ನು ದೃಶ್ಯೀಕರಿಸಿದರೆ ಉದಾಹರಣೆಗೆ ಇಲ್ಲಿ ಯಾವುದೇ x ಅನ್ನು ತೆಗೆದುಕೊಂಡರೂ ವೆಕ್ಟರ್ ಫೀಲ್ಡ್ ನ ಗಾತ್ರ ಸಮನಾಗಿರುತ್ತದೆ ಯಾವುದೇ x ನ ಮೌಲ್ಯಕ್ಕೆ ಈ ದಿಕ್ಕಿನಲ್ಲಿ ವೆಕ್ಟರ್ ಫೀಲ್ಡ್ ನ ಹರಿಯುವಿಕೆ ಇದೆ ಆದರೆ ಗಾತ್ರ ಒಂದೇ ಆಗಿದೆ ದ್ರವಕ್ಕೆ ಇಲ್ಲಿ ವಿಕಾಸವಾಗುವ ಅಥವಾ ಸಂಕುಚಿಸುವ ಯಾವುದೇ ಪ್ರವೃತ್ತಿ ಇಲ್ಲ ದೃಶ್ಯೀಕರಣದಿಂದಲೂ ಈ ವಿಷಯ ಸ್ಪಷ್ಟವಾಗಿದೆ ಹಿಂದಿನ ಚಿತ್ರಕ್ಕೆ ಹೋಲಿಸಿದರೆ ಡೈವರ್ಜೆನ್ಸ್ 0 ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತದೆ ದ್ರವದ ಆವರ್ತನವನ್ನು ಸೂಚಿಸಲು ನಾವು ಆಮೇಲೆ ಇನ್ನೊಂದು ಪದವನ್ನು ಬಳಸುತ್ತೇವೆ ಅದೇನೆಂದರೆ ಸುರುಳಿ ದ್ರವದ ಸುತ್ತುವ ಅಥವಾ ಆವರ್ತಿಸುವ ಪ್ರವೃತ್ತಿ ಈ ಉದಾಹರಣೆಯಲ್ಲಿ ಇಲ್ಲಿ ಗಾತ್ರವು ಹೆಚ್ಚುತ್ತಿರುವುದು ಮತ್ತು ಇಲ್ಲಿ ಗಾತ್ರವು ಕಡಿಮೆಯಾಗುತ್ತಿರುವುದು ಇತ್ಯಾದಿ ಸ್ಪಷ್ಟವಾಗಿ ಕಾಣುತ್ತದೆ ದ್ರವದ ಆವರ್ತಿಸುವ ಪ್ರವೃತ್ತಿಯು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ನೀವು ಈ ದ್ರವದಲ್ಲಿ ಯಾವುದೇ ಒಂದು ವಸ್ತುವನ್ನು ಇಟ್ಟರೆ ಗಾತ್ರವು ಈ ಕಡೆಗಿಂತ ಈ ಕಡೆ ಹೆಚ್ಚಾಗಿರುವುದರಿಂದ ವಸ್ತು ಸುತ್ತಲಾರಂಭಿಸುತ್ತದೆ ಇದನ್ನೇ ನಾವೀಗ ನೋಡಲಿದ್ದೇವೆ ಇಲ್ಲಿ ಇನ್ನೊಂದು ವಿಷಯ ಏನೆಂದರೆ ಎಲ್ಲೆಡೆಯಲ್ಲೂ ಡೈವರ್ಜೆನ್ಸ್ 0 ಇರುವ ವೆಕ್ಟರ್ ಫೀಲ್ಡ್ ಗೆ ಸೊಲೆನಾಯ್ಡಲ್ ಎಂಬ ಹೆಸರಿದೆ ಉದಾಹರಣೆಗೆ ಈ ವೆಕ್ಟರ್ ಫೀಲ್ಡ್ ನ ಡೈವರ್ಜೆನ್ಸ್ ಎಲ್ಲಾ ಕಡೆ 0 ಆಗಿದೆ ಹಾಗಾಗಿ ಈ ವೆಕ್ಟರ್ ಫೀಲ್ಡ್ ಅನ್ನು ಸೊಲೆನಾಯ್ಡಲ್ ಎಂದು ಕರೆಯುತ್ತೇವೆ ಅಥವಾ div v 0 ಈ ಸಮೀಕರಣವನ್ನು ಅಸಂಕೋಚತೆ ಪ್ರಸ್ತುತ ಸ್ಥಿತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಸಂಕುಚಿತವಾಗುತ್ತಿಲ್ಲ ಆದ್ದರಿಂದ ಇದು ಅಸಂಕೋಚತೆಯ ಸ್ಥಿತಿ ವೆಕ್ಟರ್ ಫೀಲ್ಡ್ v ಯ ಸುರುಳಿ ಅಥವಾ ಕರ್ಲ್ ಅನ್ನು v ಈ ವೆಕ್ಟರ್ ಆಗಿ ವ್ಯಾಖ್ಯಾನಿಸುತ್ತೇವೆ ಇಲ್ಲಿ ಕ್ರಾಸ್ ಉತ್ಪನ್ನ ಇದೆ ಡಾಟ್ ಉತ್ಪನ್ನವಲ್ಲ ಎಂಬುದನ್ನು ಗಮನದಲ್ಲಿಡಿ ಕರ್ಲ್ v vಯ ಸುರುಳಿ ಯು ಮತ್ತು ವೆಕ್ಟರ್ ಫೀಲ್ಡ್ v ಗಳ ಕ್ರಾಸ್ ಉತ್ಪನ್ನ ವಾಗಿದೆ ಈ ಕ್ರಾಸ್ ಉತ್ಪನ್ನವನ್ನು ಸ್ವಾಭಾವಿಕವಾಗಿ i j kಮತ್ತು ∂x ∂y ∂zಹಾಗೂ v ನ ಕಾಂಪೊನೆಂಟ್ ಗಳು v1 v2 v3 ಈ ಡಿಟರ್ಮಿನಂಟ್ ಆಗಿ ವ್ಯಾಖ್ಯಾನಿಸಬಹುದು ನಾವಿದನ್ನು ಸರಳಗೊಳಿಸಿದರೆ ಈ ಕಂಪೋನೆಂಟ್ i ಜೊತೆಯಲ್ಲಿv3∂y v2∂zಇದೆ ಹಾಗೆಯೇ j ಯ ಜೊತೆಗೆ v1∂z v3∂x ಮತ್ತು k ಯ ಜೊತೆ v2∂x v1∂y ಇವೆ ಆದ್ದರಿಂದ ಈ ಪ್ರಮಾಣವು ಕರ್ಲ್ ನ ಮೌಲ್ಯ ಮುಂದಿನ ಸ್ಲೈಡ್ ನಲ್ಲಿ ಇದು ಭೌತಿಕವಾಗಿ ಏನನ್ನು ಸೂಚಿಸುತ್ತದೆ ಎಂದು ನೋಡೋಣ ಈಗ ನಾವು ಇದರ ಮೌಲ್ಯವನ್ನು ಕಂಡುಹಿಡಿಯುವ ಒಂದು ಉದಾಹರಣೆಯನ್ನು ನೋಡೋಣ yi2xzjzexk ಇದು ನಮ್ಮ ವೆಕ್ಟರ್ ಫೀಲ್ಡ್ ಆದರೆ ಕರ್ಲ್ vಯ ಮೌಲ್ಯವು i j k ಮತ್ತು ಡೆಲ್ ಆಪರೇಟರ್ ನ ಕಾಂಪೊನೆಂಟ್ಗಳು ಮತ್ತು ಇವು vಯ ಕಾಂಪೊನೆಂಟ್ ಗಳು ಈ ಡಿಟರ್ಮಿನಂಟ್ ಇದನ್ನು ನಾವು ಲೆಕ್ಕಹಾಕಬಹುದು ಮೊದಲಿಗೆ v3∂yನಮ್ಮಲ್ಲಿದೆ ಇದು v3ಯ y ಗೆ ಸಂಬಂಧಪಟ್ಟ ವ್ಯುತ್ಪನ್ನ ಇದರ ಮೌಲ್ಯ 0 ಆಮೇಲೆ v2ಯ z ಗೆ ಸಂಬಂಧಪಟ್ಟ ವ್ಯುತ್ಪನ್ನ ಇದರ ಮೌಲ್ಯ 2 x ಈಗ j ಕಾಂಪೊನೆಂಟ್ಗೆ v1∂zಇದರ ಮೌಲ್ಯ 0 ಮತ್ತು v3∂x ಇದರ ಮೌಲ್ಯ zex k ಕಾಂಪೊನೆಂಟ್ಗೆ ಮೊದಲಿಗೆ v2∂xಇದರ ಮೌಲ್ಯ 2z ಆಮೇಲೆ v1∂yಇದರ ಮೌಲ್ಯ 1 ಆದ್ದರಿಂದ ಇದು ಕೊಟ್ಟ ವೆಕ್ಟರ್ ಫೀಲ್ಡ್ ಯ ಕರ್ಲ್ vಯ ಪ್ರಮಾಣ ಈ ರೀತಿಯಲ್ಲಿ ಸರಳವಾಗಿ ಕ್ರಾಸ್ ಉತ್ಪನ್ನ ದಿಂದ ನಾವು ಒಂದು ವೆಕ್ಟರ್ ಫೀಲ್ಡ್ ಯ ಕರ್ಲ್ ಅನ್ನು ಲೆಕ್ಕಹಾಕಬಹುದು ವೆಕ್ಟರ್ ಫೀಲ್ಡ್ ಯ ಕರ್ಲ್ ನ ಭೌತಿಕ ವ್ಯಾಖ್ಯಾನವನ್ನು ಗಮನಿಸಿದರೆ ಇಲ್ಲಿ ನಾವು ಒಂದು ವಸ್ತುವನ್ನು ಇಟ್ಟರೆ ಅದು ಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿ ತಿರುಗುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ ಏಕಪ್ರಕಾರದ ಕೋನೀಯ ವೇಗ ದಿಂದ ಅಪ್ರದಕ್ಷಿಣ ವಾಗಿ ತಿರುಗುತ್ತದೆ ಇದು ಒಮೇಗಾ ಏಕಪ್ರಕಾರದ ಕೋನೀಯ ವೇಗ ಮತ್ತು ಇದು ಸ್ಪರ್ಶಕ ವೇಗ ಹಾಗೂ ಈ ಕೋನವು ಇದು ವೃತ್ತಾಕಾರದ ಮಾರ್ಗದ ಪರಿಭ್ರಮಣದ ಅಕ್ಷರೇಖೆ ಇದನ್ನು rನಿಂದ ಗುರುತಿಸುತ್ತೇವೆ ಇದು ಮತ್ತು ಇದು ಪರಿಭ್ರಮಣದ ಅಕ್ಷರೇಖೆಯ ತ್ರಿಜ್ಯ ಇದು ಮತ್ತು ಇಲ್ಲಿರುವ ಈ ಅಂತರವು ಅಥವಾ ಅದನ್ನು ತ್ರಿಜ್ಯ ಎನ್ನುತ್ತೇವೆ ಇದರ ಮೌಲ್ಯವು ಈ ವೆಕ್ಟರ್ ನ ಗಾತ್ರ ಅಥವಾ ಉದ್ದ ಮತ್ತು sin ಇದು 90 ಡಿಗ್ರಿ ಕೋನ ಆದ್ದರಿಂದ ಇದು r ಮತ್ತು ಇದರ ಗಾತ್ರ |r|cos ಈ ಲಂಬ ರೇಖೆಯ ಗಾತ್ರವು rsin ಹಾಗಾಗಿ ಇಲ್ಲಿ ನಮ್ಮಲ್ಲಿರುವುದು ಇದು rsin ದ ಗಾತ್ರ ನಮಗೆ ಈ ಸಮೀಕರಣ ಗೊತ್ತು ಅಂದರೆ ಸ್ಪರ್ಶಕ ವೇಗ ಅಥವಾ ಸ್ಪೀಡ್ v ಯು ಕೋನೀಯ ವೇಗತ್ರಿಜ್ಯ ಈಗಷ್ಟೆ ನಾವು ನೋಡಿದಂತೆ ಇದು rsin ಹಾಗಾಗಿ ನಾವು ಸ್ಪರ್ಶಕ ಸ್ಪೀಡ್ rsin ಎಂದು ಹೇಳಬಹುದು ಇದನ್ನು ನಾವು rಈ ರೀತಿಯಾಗಿ ಬರೆಯಬಹುದು ಈ vಯ ದಿಕ್ಕನ್ನು ಪರಿಗಣಿಸಿ ನಾವು ಇದರ ಚಲನೆಯನ್ನು ದೃಶ್ಯೀಕರಿಸಬಹುದು ಇಲ್ಲಿ ಮೂಲಬಿಂದುವಿನಿಂದ ಆರಂಭಿಸಿದ ಈ r ಇದೆ ಇದು ವೃತ್ತಾಕಾರದ ಮಾರ್ಗದ ಪರಿಧಿಗೆ ಜೋಡುತ್ತದೆ ಮತ್ತು ಸ್ಪರ್ಶಕ ಕಾಂಪೊನೆಂಟ್ ಇಲ್ಲಿದೆ ಇವೆರಡು ಒಂದಕ್ಕೊಂದು ಲಂಬವಾಗಿರುವದರಿಂದ ಈ ವೇಗ vಯು ಸ್ಪರ್ಶಕ ಕಾಂಪೊನೆಂಟ್ ಆಗಿದೆ ಯಾಕೆಂದರೆ ವೃತ್ತದ ಮೇಲಿನ ಈ ಸ್ಪರ್ಶಕ ಈ ಕಂಸ ವನ್ನು ಸಂಧಿಸುವ ಈ ರೇಖೆಗೆ ಲಂಬ ವಾಗಿದೆ ಈ vಯು ಈ r ಗೆ ಹಾಗೂಕ್ಕೆ ಲಂಬವಾಗಿದೆ ಎಂದು ನಾವಿಲ್ಲಿ ಗಮನಿಸಬಹುದು ಇಲ್ಲಿ ನಮ್ಮ ಪರಿಭ್ರಮಣೆಯ ಅಕ್ಷರೇಖೆ ಇದೆ ಮತ್ತು ಇಲ್ಲಿ ಪರಿಭ್ರಮಣೆ ಇದೆ ಹಾಗಾಗಿ ಈ ವೆಕ್ಟರ್ vಯು ಪರಿಭ್ರಮಣೆಯ ಅಕ್ಷರೇಖೆ ಗೆ ಲಂಬ ವಾಗಿದೆ ಮತ್ತು ಇದು ಮೂಲಬಿಂದು ವನ್ನು ಸೇರುವ ರೇಖೆಗೂ ಲಂಬವಾಗಿದೆ ಈ vಯು r ಮತ್ತು ಗಳಿಗೆ ಲಂಬವಾಗಿದೆ ಈ ರೇಖೀಯ ವೇಗ ಅಥವಾ ಸ್ಪರ್ಶಕ ವೇಗ vಯು ಮತ್ತು ಈ r ಇವೆರೆಡರ ದಿಕ್ಕು ಮತ್ತು ಗಾತ್ರಗಳು ಸಮನಾಗಿವೆ ಯಾಕೆಂದರೆ vಯ ದಿಕ್ಕು r ಮತ್ತು ಗಳಿಗೆ ಲಂಬವಾಗಿದೆ ಹಾಗಾಗಿ vಮತ್ತುr ಇವುಗಳ ದಿಕ್ಕು ಮತ್ತು ಗಾತ್ರ ಎರಡು ಸಮನಾಗಿರುವುದರಿಂದ ಇವೆರಡು ವಾಸ್ತವವಾಗಿ ಒಂದೇ ಆಗಿವೆ ಆದ್ದರಿಂದ ಸ್ಪರ್ಶಕ ವೇಗ ಸ್ಪೀಡ್ ಅಲ್ಲ ವೇಗ ವು rಇದಕ್ಕೆ ಸಮನಾಗಿದೆ ನಾವು rಅನ್ನು xiyjzkಆಗಿ ತೆಗೆದುಕೊಂಡರೆ ಮತ್ತು ಒಮೇಗಾ ವು aibjckಆದರೆ ಈ ಸಂದರ್ಭದಲ್ಲಿ ನಾವು vಯನ್ನು r ಸಹಾಯದಿಂದ ಕಂಡುಹಿಡಿಯಬಹುದು r ಈ ಡಿಟರ್ಮಿನಂಟ್ ನಿಂದ ಪಡೆಯಬಹುದು ಇದನ್ನು ನಾವು ಇಲ್ಲಿ ಸರಳೀಕರಿಸಿದ್ದೇವೆ ನಮಗೆ ijk ಈ ಪ್ರಮಾಣವು ಸಿಗುತ್ತದೆ ನಮ್ಮಲ್ಲೀಗ ಈ ವೆಕ್ಟರ್ ಫೀಲ್ಡ್ vijk ಇದೆ ಈಗ ನಾವು ಕರ್ಲ್ v ಅಂದರೆ v ಅನ್ನು ಗಮನಿಸೋಣ ಇಲ್ಲಿ v ಯನ್ನು ಹೀಗೆ ಕೊಡಲಾಗಿದೆ ಇನ್ನೊಮ್ಮೆ ನಾವು ಈ ಡಿಟರ್ಮಿನಂಟ್ ಅನ್ನು ಲೆಕ್ಕ ಹಾಕಬೇಕು ನಮಗೆ ಈ ಡಿಟರ್ಮಿನಂಟ್ನ ಮೌಲ್ಯ2ai2bj2ck ಆಗಿ ಸಿಗುತ್ತದೆ ಇದರ ಅರ್ಥವೇನು ಇದರ ಮೌಲ್ಯ 2 ಅಂದರೆ ಇಲ್ಲಿ ಕರ್ಲ್ v ಯು ಕೋನೀಯ ವೇಗ ನ ಎರಡು ಪಟ್ಟಾಗಿದೆ ಇಲ್ಲಿ ನಾವು ತಿಳಿದುಕೊಂಡ ಮಹತ್ವದ ವಿಷಯ ಏನೆಂದರೆ ಕರ್ಲ್ v ಯು ನ ಎರಡು ಪಟ್ಟಾಗಿದೆ ಇದು ಪರಿಕ್ರಮಣದ ಪ್ರಕೃತಿಯನ್ನು ಸೂಚಿಸುತ್ತದೆ ಯಾಕೆಂದರೆ ಇದು ಆ ವಸ್ತುವಿನ ಕೋನೀಯ ವೇಗ ದ ಗಾತ್ರದ ಎರಡು ಪಟ್ಟಾಗಿದೆ ಹಾಗಾಗಿ ಕರ್ಲ್ v ಯು ಕೋನೀಯ ವೇಗ ನ ದಿಕ್ಕನ್ನೇ ಸೂಚಿಸುತ್ತದೆ ಅಂದರೆ ಪರಿಭ್ರಮಣೆಯ ಅಕ್ಷರೇಖೆ ಯು ದಿಕ್ಕಿಗಿದೆ ಕರ್ಲ್ v ಯ ಗಾತ್ರ ಕೋನೀಯ ಸ್ಪೀಡ್ ನ ಎರಡು ಪಟ್ಟಾಗಿದೆ ಈ ಭೌತಿಕ ವಿಶ್ಲೇಷಣೆಯು ಕರ್ಲ್ v ಯು 2 ಕೋನೀಯ ವೇಗ ಕ್ಕೆ ಸಮ ಎಂಬ ಗಣಿತದ ಸೂತ್ರೀಕರಣದಿಂದ ಸ್ಪಷ್ಟವಾಗಿ ಕಾಣಿಸುತ್ತದೆ ಕರ್ಲ್ v ಯ ಮೌಲ್ಯವು ಎಲ್ಲೆಡೆಯಲ್ಲೂ 0 ಆಗಿರುವ ವೆಕ್ಟರ್ ಫೀಲ್ಡ್ v ಯನ್ನು ಸಾಮಾನ್ಯವಾಗಿ ಅನಾವರ್ತಕ ಎಂದು ಕರೆಯುತ್ತೇವೆ ಅಂದರೆ ಇದು 0 ಇದ್ದರೆ ಇದು ಅನಾವರ್ತಕ ಇದು 0 ಅಲ್ಲದಿದ್ದರೆ ದ್ರವಕ್ಕೆ ಪರಿಕ್ರಮಣದ ಪ್ರವೃತ್ತಿ ಇದೆ ಪ್ರದಕ್ಷಿಣಾಕಾರ ದಲ್ಲಿ ಅಥವಾ ಅಪ್ರದಕ್ಷಿಣಾಕಾರದಲ್ಲಿ ಇದು ಸಂದರ್ಭದ ಮೇಲೆ ಅವಲಂಬಿಸಿರುತ್ತದೆ ಸರಿ ನಾವು ಈಗ v±x00 ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವೀಗ xಅಥವಾ x ಎಂಬುದನ್ನು ಲಕ್ಷಿಸದೆ ಈ ಕ್ರಾಸ್ ಉತ್ಪನ್ನವನ್ನು ಅಥವಾ ಕರ್ಲ್ ಅನ್ನು ಲೆಕ್ಕಹಾಕಿದರೆ ಅದರ ಮೌಲ್ಯ 0 ಸಿಗುತ್ತದೆ ಅಂದರೆ ಇಲ್ಲಿ ಪರಿಕ್ರಮಣ ದ ಪ್ರವೃತ್ತಿ ಇಲ್ಲ ಅಥವಾ ಈ ವೆಕ್ಟರ್ ಫೀಲ್ಡ್ ಅನಾವರ್ತಕ ನಾವು xಮತ್ತು x ತೆಗೆದುಕೊಂಡು ಈ 2 ವೆಕ್ಟರ್ ಫೀಲ್ಡ್ ಗಳನ್ನು ನಕ್ಷೆ ಮಾಡಿದರೆ ಇಲ್ಲಿ ನಿಜವಾಗಿಯೂ ಪರಿಕ್ರಮದ ಪ್ರವೃತ್ತಿಯಿಲ್ಲ ಎಂಬುದನ್ನು ಕಾಣಬಹುದು ಇದು ಹರಿಯುವಿಕೆಯಾದರೆ ಗಾತ್ರವು ಈ ದಿಕ್ಕಿನಲ್ಲಿ ಹೆಚ್ಚುತ್ತಿದೆ ಮತ್ತು ಮುಂದಿನದಕ್ಕು ಅದೇ ರೀತಿಯಾಗಿದೆ ನೀವು ಇನ್ನೊಂದು ವಸ್ತುವನ್ನು ಇಟ್ಟರೆ ಅದು ತಿರುಗುವುದಿಲ್ಲ ಹಾಗೆಯೇ ಇಲ್ಲಿಯೂ ಅದು ತಿರುಗುವುದಿಲ್ಲ ಇಲ್ಲಿ ದ್ರವಕ್ಕೆ ಸಂಕುಚಿಸುವ ಮತ್ತು ಈ ಸಂದರ್ಭದಲ್ಲಿ ವಿಸ್ತಾರಗೊಳ್ಳುವ ಪ್ರವೃತ್ತಿ ಇದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಇಲ್ಲಿ ತಿರುಗುವಿಕೆ ಇಲ್ಲ ಈಗ ನಾವು ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ವೆಕ್ಟರ್ ಫೀಲ್ಡ್ v0x0 ಈಗ ನಾವು ಕರ್ಲ್ ಅನ್ನು ಲೆಕ್ಕಹಾಕಿದರೆ ಆದರೆ ಮೌಲ್ಯ k ಆಗಿರುತ್ತದೆ ಹಾಗಾಗಿ ಪರಿಕ್ರಮಣವು z ಅಕ್ಷರೇಖೆಯ ಅಂದರೆ kಯಸುತ್ತಲೂ ಇರುತ್ತದೆ ಈ ವೆಕ್ಟರ್ ಫೀಲ್ಡ್ ಅನ್ನು ದೃಶ್ಯೀಕರಿಸಿದರೆ ಉದಾಹರಣೆಗೆ ಇದು ಹೆಚ್ಚುತ್ತಿದೆ ಹಾಗಾಗಿ ನೀವು ಇಲ್ಲೊಂದು ವಸ್ತುವನ್ನು ಇಟ್ಟರೆ ಅದು ತಿರುಗುತ್ತದೆ ಯಾಕೆಂದರೆ ಇಲ್ಲಿ ಎಡಭಾಗಕ್ಕೆ ಹೋಲಿಸಿದರೆ ವೆಕ್ಟರ್ ಫೀಲ್ಡ್ ನ ಗಾತ್ರವು ದೊಡ್ಡದಾಗಿದೆ ಆದ್ದರಿಂದ ವಸ್ತು ತಿರುಗಲು ಆರಂಭಿಸುತ್ತದೆ ಹಾಗಾಗಿ ಇಲ್ಲಿ ಪರಿಭ್ರಮಿಸುವ ಪ್ರವೃತ್ತಿ ಇದೆ ಮತ್ತು ಹೆಬ್ಬೆರಳಿನ ನಿಯಮ ಅನ್ವಯಿಸುತ್ತದೆ ಇಲ್ಲಿ ಅಪ್ರದಕ್ಷಿಣಾಕಾರದ ತಿರುಗುವಿಕೆ ಇದ್ದರೆ ಆಗ ಇದು ಹೆಬ್ಬೆರಳಿನ ದಿಕ್ಕಿನಲ್ಲಿ ಪರಿಭ್ರಮಣದ ಅಕ್ಷರೇಖೆ ಇಲ್ಲಿ ಈ ಅಕ್ಷರೇಖೆ k ದಿಕ್ಕಿಗೆ ಅಂದರೆ z ಅಕ್ಷರೇಖೆಯ ದಿಕ್ಕಿಗಿದೆ ಇವು ಈ ಉಪನ್ಯಾಸವನ್ನು ಸಿದ್ದಗೊಳಿಸಲು ಉಪಯೋಗಿಸಿದ ಉಲ್ಲೇಖಗಳು ಕೊನೆಯಲ್ಲಿ ನಾವು v ಈ ಡಾಟ್ ಉತ್ಪನ್ನ ಅಥವಾ v1∂xv2∂yv3∂z ವೆಕ್ಟರ್ ಫೀಲ್ಡ್ ನ ಡೈವರ್ಜೆನ್ಸ್ ವನ್ನು ಕೊಡುತ್ತದೆ ಎಂದು ತಿಳಿದುಕೊಂಡೆವು ಅದರ ಭೌತಿಕ ವ್ಯಾಖ್ಯಾನವು ವೆಕ್ಟರ್ ಫೀಲ್ಡ್ ನ ವಿಸ್ತಾರಗೊಳ್ಳುವ ಅಲ್ಲವೇ ಸಂಕುಚಿತಗೊಳ್ಳುವ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಎಂಬುದನ್ನು ಕೂಡ ಕಲಿತೆವು ಅದನ್ನು ಇಲ್ಲಿ ದೃಶ್ಯೀಕರಿಸಲಾಗಿದೆ ಎರಡನೇದಾಗಿ ನಾವು∇×v ಹೀಗೆ ವ್ಯಾಖ್ಯಾನಿಸಿದ vಯ ಕರ್ಲ್ ಅನ್ನು ಅಭ್ಯಸಿಸಿದೆವು ಅಲ್ಲದೆ ಕರ್ಲ್ ನ ಮೌಲ್ಯವು ವೆಕ್ಟರ್ ಫೀಲ್ಡ್ ನ ಪರಿಭ್ರಮಣೆಯ ಪ್ರವೃತ್ತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಎಂದು ಅರ್ಥ ಮಾಡಿಕೊಂಡೆವು ಇವತ್ತಿಗೆ ಇಷ್ಟೇ ಗಮನವಿಟ್ಟು ಕೇಳಿದ್ದಕ್ಕಾಗಿ ಧನ್ಯವಾದಗಳು